ಉಪನ್ಯಾಸ 03 ದ್ವಂದ್ವ ನಮಸ್ಕಾರ ಇಂದಿನ ಉಪನ್ಯಾಸದಲ್ಲಿ ನಾವು ದ್ವಂದ್ವತೆ ಎಂಬ ಇನ್ನೊಂದು ಪರಿಕಲ್ಪನೆಯ ಬಗ್ಗೆ ಚರ್ಚಿಸುತ್ತೇವೆ ವಿವಿಧ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಗಳಲ್ಲಿ ದ್ವಂದ್ವತೆ ಅನ್ವಯಿಸುತ್ತದೆ ಆದರೆ ಈ ನಿರ್ದಿಷ್ಟ ಕೋರ್ಸ್ನಲ್ಲಿ ನಾವು ವಿಶೇಷವಾಗಿ ವಿದ್ಯುತ್ ಸರ್ಕ್ಯೂಟ್ಗಳೊಂದಿಗಿನ ದ್ವಂದ್ವತೆಯ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ದ್ವಂದ್ವತೆ ಏನು ಎಂದು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ಎರಡು ಸರ್ಕ್ಯೂಟ್ಗಳು ದ್ವಿಗುಣವಾಗಿದ್ದರೆ ಅವುಗಳಲ್ಲಿ ಒಂದನ್ನು ನಿರೂಪಿಸುವ ಮೆಶ್ ನ ಸಮೀಕರಣ ನೋಡಲ್ ಸಮೀಕರಣ ಇನ್ನೊಂದನ್ನು ನಿರೂಪಿಸುವಂತೆಯೇ ಒಂದೇ ಗಣಿತದ ರೂಪವನ್ನು ಹೊಂದಿರುತ್ತದೆ ಇದರ ಅರ್ಥವೇನು ಇದರರ್ಥ ನೀವು ಒಂದು ಸರ್ಕ್ಯೂಟ್ಗೆ ಮೆಶ್ ಸಮೀಕರಣವನ್ನು ಬರೆದು ಮತ್ತೊಂದು ಸರ್ಕ್ಯೂಟ್ಗೆ ನೋಡಲ್ ಸಮೀಕರಣವನ್ನು ಬರೆದರೆ ಎರಡೂ ಸಮೀಕರಣಗಳ ಗಣಿತದ ರೂಪವು ಒಂದೇ ಆಗಿರುತ್ತದೆ ನೀವು ನೆನಪಿಸಿಕೊಂಡರೆ ಕೆಪಾಸಿಟನ್ಸ್ನಾದ್ಯಂತದ ಕರೆಂಟ್ ಏನು i Cdvdt ಅಂತೆಯೇ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ ಯಾವುದು v Ldidt ಆದ್ದರಿಂದ ನೀವು ಈ ಎರಡು ಸಮೀಕರಣಗಳನ್ನು ನೋಡಿದರೆ ಎರಡೂ ಗಣಿತದ ಪರಿಭಾಷೆಯಲ್ಲಿ ಒಂದೇ ರೀತಿ ಕಾಣುತ್ತದೆ ಏಕೆಂದರೆ ಎರಡೂ ವ್ಯುತ್ಪನ್ನಕ್ಕೆ ಮೊದಲು ಒಂದು ಪದವನ್ನು ಹೊಂದಿರುತ್ತವೆ ಅದು ವೋಲ್ಟೇಜ್ v ನ d dt ಮತ್ತು ಕರೆಂಟ್ i ಯ didt ಆಗಿರುತ್ತದೆ ಆದ್ದರಿಂದ ಗಣಿತದ ದೃಷ್ಟಿಕೋನದಿಂದ ಈ ಎರಡು ಒಂದೇ ಗಣಿತ ರೂಪವನ್ನು ಹೊಂದಿದೆ ಅದಕ್ಕಾಗಿಯೇ ಇವುಗಳು ದ್ವಂದ್ವವಾಗಿರುತ್ತವೆ ಆ ಸಂದರ್ಭದಲ್ಲಿ ಏನಾಗುತ್ತದೆ ಕೆಪಾಸಿಟರ್ ಮೂಲಕ ಕರೆಂಟ್ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ನ ದ್ವಂದ್ವವಾಗಿರುತ್ತದೆ ಕೆಪಾಸಿಟನ್ಸ್ ಇಂಡಕ್ಟನ್ಸ್ನ ದ್ವಿಗುಣವಾಗಿರುತ್ತದೆ ಮತ್ತು ಅದೇ ರೀತಿ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಇಂಡಕ್ಟನ್ಸ್ ಮೂಲಕ ಹರಿಯುವ ಕರೆಂಟ್ನ ದ್ವಿಗುಣವಾಗಿರುತ್ತದೆ ಎಂದು ನೀವು ಹೇಳಬಹುದು ಆದ್ದರಿಂದ ಈ ರೀತಿಯಾಗಿ ನೀವು ಸರ್ಕ್ಯೂಟ್ ನ ವಿವಿಧ ಅಂಶಗಳು ಮತ್ತು ವಿವಿಧ ವಿದ್ಯುತ್ ಅಸ್ಥಿರಗಳನ್ನು ಉಭಯ ಎಂದು ಹೇಳಬಹುದು ಈಗ ಇವು ನಿಖರವಾದ ದ್ವಂದ್ವ ಒಂದು ಸರ್ಕ್ಯೂಟ್ನ ಪ್ರತಿ ಮೆಶ್ ನ ಸಮೀಕರಣವು ಇನ್ನೊಂದರ ಅನುಗುಣವಾದ ನೋಡಲ್ ಸಮೀಕರಣದೊಂದಿಗೆ ಸಂಖ್ಯಾತ್ಮಕವಾಗಿ ಹೋಲುತ್ತದೆ ಆ ಸಂದರ್ಭದಲ್ಲಿ ನಾವು ಎರಡೂ ಸರ್ಕ್ಯೂಟ್ಗಳು ನಿಖರವಾಗಿ ದ್ವಿಗುಣವಾಗಿವೆ ಎಂದು ಹೇಳಬಹುದು ಆದ್ದರಿಂದ ದ್ವಂದ್ವತೆ ಎಂದರೆ ಏನು ದ್ವಂದ್ವತೆ ಯಾವುದನ್ನೂ ಸೂಚಿಸುತ್ತದೆ ಡ್ಯುಯಲ್ ಸರ್ಕ್ಯೂಟ್ ಪ್ರದರ್ಶಿಸಿದ ಗುಣಲಕ್ಷಣಗಳು ಈಗ ನಾವು ಈ ಪರಿಕಲ್ಪನೆಯನ್ನು ಒಂದು ಪ್ರಕರಣ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ಚಿತ್ರದಲ್ಲಿ ತೋರಿಸಿರುವ ಒಂದು ಸರ್ಕ್ಯೂಟ್ ಅನ್ನು ನೋಡೋಣ ನಾವು ಏನು ಮಾಡಬಹುದು ನಾವು ಮೊದಲ ಎರಡು ಮೆಶ್ ನ ಸಮೀಕರಣಗಳನ್ನು ಬರೆಯಬಹುದು ಆದ್ದರಿಂದ ನೆನಪಿಸಿಕೊಳ್ಳಿ ಮೆಶ್ ವಿಶ್ಲೇಷಣೆಯ ಸಂದರ್ಭದಲ್ಲಿ ನಾವು ಚರ್ಚಿಸಿದ್ದು ಮುಖ್ಯವಾಗಿ ಡಿಸಿ ಸರ್ಕ್ಯೂಟ್ಗಾಗಿ ನಾವು ಇದನ್ನು ಮಾಡಿದ್ದೇವೆ ಆದರೆ ಮೂಲವು ಡಿಸಿ ಅಲ್ಲದ ಸರ್ಕ್ಯೂಟ್ಗೆ ಇದು ಅನ್ವಯಿಸುತ್ತದೆ ಈ ಸಂದರ್ಭದಲ್ಲಿ ಅದು ಸೈನುಸಾಯಿಡಲ್ ಆದರೆ ಡಿಸಿ ಸಂದರ್ಭದಲ್ಲಿ ತತ್ವವು ಒಂದೇ ಆಗಿರುತ್ತದೆ ಹಾಗೆಯೇ ಎಸಿ ಆದ್ದರಿಂದ ನೀವು ಎರಡು ಸರ್ಕ್ಯೂಟ್ಗಳನ್ನು ತೆಗೆದುಕೊಂಡರೆ ನಾವು ಈ ಸಂದರ್ಭದಲ್ಲಿ ಏನು ಮಾಡುತ್ತೇವೆ ಮತ್ತು ನಾವು i1 ಮತ್ತು i2 ನಂತಹ ಮೆಶ್ ಕರೆಂಟ್ ಅನ್ನು ವ್ಯಾಖ್ಯಾನಿಸಿದರೆ ಅವರ ಸಂದರ್ಭದಲ್ಲಿ ನಾವು ಮೆಶ್ ನ ಸಮೀಕರಣವನ್ನು ಬರೆಯಬಹುದು ನಾವು ಹೇಗೆ ಬರೆಯಬಹುದು 3i14di1dt 4di2dt 2cos 6 ಟಿ ಈಗ ಈ ನಿರ್ದಿಷ್ಟ ಮೆಶ್ ನಲ್ಲಿ ಈ ಕೆಪಾಸಿಟರ್ನಾದ್ಯಂತ ಆರಂಭಿಕ ವೋಲ್ಟೇಜ್ ಇದೆ ಎಂದು ನಾವು ಊಹಿಸಿದ್ದೇವೆ ಅದು ವಿಸಿ ಎಂದು ನೀಡಲಾಗಿದೆ ಮತ್ತು ವಿಸಿ 10 ವೋಲ್ಟ್ನ ಮೌಲ್ಯವಾಗಿದೆ ಆದ್ದರಿಂದ ನೀವು ಮೆಶ್ ನ ಸಮೀಕರಣವನ್ನು ಹೇಗೆ ಬರೆಯುತ್ತೀರಿ ಇದಕ್ಕಾಗಿ ನೀವು ಎರಡನೇ ಮೆಶ್ ನ ಸಮೀಕರಣವನ್ನು ಬರೆಯುತ್ತೀರಿ 4di1dt4di2dt180ti2dt 5i2 10 ಈಗ ನಾವು ಏನು ಮಾಡಬೇಕು ನಾವು ಎರಡು ಸಮೀಕರಣಗಳನ್ನು ನಿರ್ಮಿಸಬೇಕು ಅದು ನಮ್ಮ ಸರ್ಕ್ಯೂಟ್ನ ನಿಖರವಾದ ಉಭಯವನ್ನು ವಿವರಿಸುತ್ತದೆ ಆದ್ದರಿಂದ ವ್ಯಾಪಕವಾದ ಸಮೀಕರಣವು ಮೆಶ್ ನ ಸಮೀಕರಣಗಳಾಗಿರುವುದರಿಂದ ಮೆಶ್ ಸಮೀಕರಣಗಳ ದ್ವಂದ್ವ ನೋಡ್ ಸಮೀಕರಣವಲ್ಲ ಆದ್ದರಿಂದ ನಾವು ಈಗ ಏನು ಮಾಡಬೇಕು ನಾವು ನೋಡಲ್ ಸಮೀಕರಣಗಳನ್ನು ಬರೆಯಬೇಕಾಗಿದೆ ಆದ್ದರಿಂದ ನಾವು ಏನು ಮಾಡಬಹುದು ನಾವು ಮೆಶ್ ನ ಕರೆಂಟ್ ಅನ್ನು ಬದಲಾಯಿಸಬಹುದು ನೋಡಲ್ ವೋಲ್ಟೇಜ್ ಮತ್ತು ನಾವು ಅದನ್ನು ಬರೆಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ i1 ಮೆಶ್ ಕರೆಂಟ್ ಆಗಿದೆ ಆದ್ದರಿಂದ ನಾವು i1 ಅನ್ನು v1 ಮತ್ತು i2 ಅನ್ನು v2 ನೊಂದಿಗೆ ಬದಲಾಯಿಸಬಹುದು ಮತ್ತು ಈ ಎರಡು ಸಮೀಕರಣಗಳ ನಿಖರವಾದ ದ್ವಂದ್ವವನ್ನು ನಾವು ಬರೆಯಬಹುದು 3v14dv1dt 4dv2dt2cos 6t 4dv1dt4dv2dt180tv2dt5v2 10 ಆದ್ದರಿಂದ ಈಗ ನಾವು ನೋಡ್ಗಳಿಗಾಗಿ ಎರಡು ಸಮೀಕರಣಗಳನ್ನು ಪಡೆದುಕೊಂಡಿದ್ದೇವೆ ಈಗ ನೀವು ಈ ಎರಡು ನೋಡಲ್ ಸಮೀಕರಣಗಳನ್ನು ನೋಡಿದರೆ ಅಲ್ಲಿ ಸುಲಭವಾಗಿ ಪರಿಶೀಲಿಸಬಹುದು ಮೂಲಭೂತವಾಗಿ ಎರಡು ನೋಡ್ಗಳಾಗಿವೆ ಆದ್ದರಿಂದ ನಾವು ಏನು ಮಾಡಬೇಕು ನಾವು ಮೊದಲು ಈ ಎರಡು ಸಮೀಕರಣಗಳನ್ನು ವಿಶ್ಲೇಷಿಸುತ್ತೇವೆ ಮತ್ತು ಇದರ ಅರ್ಥವೇನೆಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಈ ಎರಡು ಸಮೀಕರಣಗಳನ್ನು ನೋಡಿದಾಗ ಎರಡು ನೋಡ್ಗಳಿವೆ ಎಂದು ನಮಗೆ ತಿಳಿಯುತ್ತದೆ ಆದ್ದರಿಂದ ನಾವು ಮೊದಲು ಏನು ಮಾಡುತ್ತೇವೆಂದರೆ ನಾವು ಉಲ್ಲೇಖ ನೋಡ್ ಅನ್ನು ಪ್ರತಿನಿಧಿಸಲು ಒಂದು ರೇಖೆಯನ್ನು ಸೆಳೆಯುತ್ತೇವೆ ಏಕೆಂದರೆ ಉಲ್ಲೇಖ ನೋಡ್ ಹೇಗಾದರೂ ಅಗತ್ಯವಾಗಿರುತ್ತದೆ ಮತ್ತು ನಂತರ ನಾವು ವಿ1 ಮತ್ತು ವಿ2ಗಾಗಿ ಸಕಾರಾತ್ಮಕ ಉಲ್ಲೇಖ ಇರುವ ಎರಡು ನೋಡ್ಗಳನ್ನು ಸ್ಥಾಪಿಸುತ್ತೇವೆ ಆದ್ದರಿಂದ ನಾವು ಏನು ಮಾಡುತ್ತಿದ್ದೇವೆ ಹೇಗಾದರೂ ಅಗತ್ಯವಿರುವ ಒಂದು ಉಲ್ಲೇಖ ನೋಡ್ ಅನ್ನು ನಾವು ರಚಿಸುತ್ತಿದ್ದೇವೆ ಮತ್ತು ನಂತರ ನಾವು i1 i2 ಅನ್ನು ಬಳಸುತ್ತಿದ್ದೇನೆ ಅವುಗಳಲ್ಲಿ ಉಭಯವು v1 ಮತ್ತು v2 ಈಗ ಕರೆಂಟ್ ಮೂಲ 2cos 6t ಆಂಪಿಯರ್ ನೋಡ್ 1 ಮತ್ತು ರೆಫರೆನ್ಸ್ ನೋಡ್ ನಡುವೆ ಸಂಪರ್ಕ ಹೊಂದಿದೆ ಏಕೆಂದರೆ ಇದು ನೋಡಲ್ ಸಮೀಕರಣ ಮತ್ತು ಇದು ಕರೆಂಟ್ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಅದು ಹೇಗಾದರೂ ನೋಡ್ 1 ಗಾಗಿ ಮಾತ್ರ ಪ್ರತಿನಿಧಿಸುತ್ತದೆ ಎಂದರೆ ಇದರರ್ಥ ಈ ಕರೆಂಟ್ ಮೂಲ ಉಲ್ಲೇಖ ನೋಡ್ ಮತ್ತು ನೋಡ್ 1 ನೊಂದಿಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ನಾವು ಏನು ಬರೆಯಬಹುದು ವೋಲ್ಟೇಜ್ ಆಗಿರುವುದರಿಂದ ನಾವು ಒಂದು ಕರೆಂಟ್ ಮೂಲವನ್ನು ಸಮಾನ ಮೌಲ್ಯದೊಂದಿಗೆ ರಚಿಸಬಹುದು 2cos 6t ಕರೆಂಟ್ ಒಂದೇ ಕರೆಂಟ್ ಅನ್ನು ಹೊಂದಿರುತ್ತದೆ 2cos 6t ಆದರೆ ಈ ಸಂದರ್ಭದಲ್ಲಿ ಇದು ಈಗಿನ ಮೂಲವಾಗಿದೆ ಮತ್ತು ಇದನ್ನು ನೋಡ್ 1 ಮತ್ತು ಉಲ್ಲೇಖ ನೋಡ್ ನಡುವೆ ಸಂಪರ್ಕಿಸಲಾಗುತ್ತದೆ ಈಗ ದೃಷ್ಟಿಕೋನವನ್ನು ಹೇಗೆ ವ್ಯಾಖ್ಯಾನಿಸುತ್ತದೆ ವೋಲ್ಟೇಜ್ ಅನ್ನು ನೀವು ನೋಡಿದರೆ ಈ ವೋಲ್ಟೇಜ್ ಧನಾತ್ಮಕ ಕರೆಂಟ್ ಅನ್ನು ನೀಡುತ್ತದೆ ಅದು ಊಹಿಸಿದ ಅದೇ ದಿಕ್ಕಿನಲ್ಲಿರುವ ಕರೆಂಟ್ ಆಗಿದೆ ಈ ರೀತಿಯಾದರೆ i1ಎಂದು ಅನುಗುಣವಾದ ಡ್ಯುಯಲ್ ಕರೆಂಟ್ ಮೂಲವು ಕೊಡುವುದನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ನೋಡ್ಗೆ ಕರೆಂಟ್ ಆದ್ದರಿಂದ ಇದರರ್ಥ ನೋಡ್ ಒಳಗೆ ಹೋಗುವ ದಿಕ್ಕನ್ನು ಹೊಂದಿರುವ ಕರೆಂಟ್ ಮೂಲ v1 ಈ ರೀತಿಯಾಗಿ ನಾವು ಕರೆಂಟ್ ನೋಡ್ 1 ಅನ್ನು ಪ್ರವೇಶಿಸುತ್ತಿದೆ ಎಂದು ಹೇಳುತ್ತೇವೆ ಈಗ ನೀವು ಸಮೀಕರಣವನ್ನು ನೋಡಿದರೆ ಅದು 3v1 ಎಂಬ ಇನ್ನೊಂದು ಘಟಕವನ್ನು ಹೊಂದಿದೆ 3 ಯಾವುದು 3 ನಡವಳಿಕೆಯನ್ನು ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ಇದು ನೋಡ್ ಸಮೀಕರಣದಲ್ಲಿನ ಕರೆಂಟ್ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಆಗುತ್ತದೆ ಕರೆಂಟ್ ಮತ್ತು 3 ನಡವಳಿಕೆಯಾಗಿರುತ್ತದೆ ಆದ್ದರಿಂದ 3 ಸೀಮೆನ್ಸ್ ನಡವಳಿಕೆಯು ನೋಡ್ 1 ಮತ್ತು ರೆಫರೆನ್ಸ್ ನೋಡ್ ನಡುವೆ ಕಾಣಿಸುತ್ತದೆ ಏಕೆಂದರೆ ಈ ಸಂದರ್ಭದಲ್ಲಿ ಇದು ಮೆಶ್ 1 ರಲ್ಲಿ ಮಾತ್ರ ಸಂಪರ್ಕ ಹೊಂದಿದೆ ಆದ್ದರಿಂದ 3 S ನಡವಳಿಕೆಯು ಮೂಲಭೂತವಾಗಿ ಉಲ್ಲೇಖ ಮತ್ತು ನೋಡ್ 1 ನೊಂದಿಗೆ ಮಾತ್ರ ಸಂಪರ್ಕಗೊಳ್ಳುತ್ತದೆ ಈಗ ಮುಂದಿನ ಸಮೀಕರಣಕ್ಕೆ ಬರೋಣ ಎರಡೂ ನೋಡ್ಗಳಿಗೆ ಸಾಮಾನ್ಯವಲ್ಲದ ಆ ಪದಗಳ ಮೇಲೆ ನಾವು ಗಮನ ಹರಿಸೋಣ ಆದ್ದರಿಂದ ಈ ಎರಡು ಕರೆಂಟ್ಗಳ ಮೌಲ್ಯವನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಇವುಗಳು 8 ಹೆನ್ರಿ ಇಂಡಕ್ಟರ್ ಮತ್ತು 5 ಸೀಮೆನ್ಸ್ ನಡವಳಿಕೆಯನ್ನು ಹೊರತುಪಡಿಸಿ ನೋಡ್ 2 ಗೆ ಮಾತ್ರ ಸಂಪರ್ಕ ಹೊಂದಿವೆ ಅದು ಈಗ ಏಕೆ ಇಂಡಕ್ಟರ್ ಏಕೆಂದರೆ ನೀವು ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ ಅನ್ನು ನೋಡಿದರೆ ಅದು Ldidt ಆಗಿರುತ್ತದೆ ಹಾಗಾಗಿ i 1L ಇಂಟಿಗ್ರಲ್ vL dt ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಏಕೆಂದರೆ ಇದು ವೋಲ್ಟೇಜ್ ಪದವಾಗಿದೆ ಆದ್ದರಿಂದ ನೀವು ಇವೆರಡನ್ನೂ ಹೋಲಿಸಿದರೆ ಇಂಡಕ್ಟನ್ಸ್ ಮೌಲ್ಯವು 8 ಆಗಿರುತ್ತದೆ ಮತ್ತು vL ನೋಡ್ 2 ನಲ್ಲಿ ವೋಲ್ಟೇಜ್ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು ಈಗ ಇಂಡಕ್ಟನ್ಸ್ ಆಗಿ ಪರಿಣಮಿಸುತ್ತದೆ ಮತ್ತು ಇದು 3 ರ ಸಮೀಕರಣದಲ್ಲಿ ನಾವು ನೋಡಿದಂತೆ ಇದು ಮತ್ತೆ ವಾಹಕವಾಗಿರುತ್ತದೆ ಆದ್ದರಿಂದ ಈ ಎರಡು ನೋಡ್ 2 ಗೆ ಮಾತ್ರ ಸಂಪರ್ಕ ಹೊಂದಿದೆ ಆದ್ದರಿಂದ ಇದು ಸಮಾನಾಂತರವಾಗಿ ಬರಲಿದೆ 5 ಸೀಮೆನ್ಸ್ ನಡವಳಿಕೆ ಮತ್ತು 8 ಹೆನ್ರಿ ಇಂಡಕ್ಟನ್ಸ್ ಆದ್ದರಿಂದ ನಾವು ಸರ್ಕ್ಯೂಟ್ನ 1 2 3 ಮತ್ತು 4 ಅಂಶಗಳನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಈಗ ಎರಡೂ ಸಮೀಕರಣಗಳಲ್ಲಿ ಸಾಮಾನ್ಯವಾಗಿರುವ ಅಂಶಕ್ಕೆ ಬರುತ್ತಿದೆ ಮತ್ತು ಅದು ಏನು ಪ್ರತಿನಿಧಿಸುತ್ತದೆ ಅದು 4 ಫರಾಡ್ ಕೆಪಾಸಿಟರ್ ಅನ್ನು ಪ್ರತಿನಿಧಿಸುತ್ತದೆ ಹೇಗೆ ನೀವು ಇದನ್ನು ನೋಡಿದರೆ ಇದು ಎರಡು ನೋಡ್ಗಳನ್ನು ಸಂಪರ್ಕಿಸುವ ಕರೆಂಟ್ ನ ಮೌಲ್ಯವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು ಕರೆಂಟ್ ನ ಮೌಲ್ಯವಾಗಿದ್ದರೆ ಅದು ಯಾವುದನ್ನು ಸೂಚಿಸುತ್ತದೆ ನೀವು ಕೆಪಾಸಿಟರ್ ಕರೆಂಟ್ನೊಂದಿಗೆ ಪರಸ್ಪರ ಸಂಬಂಧ ಹೊಂದಿದ್ದರೆ ic C dv dt ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನೀವು ಈ ಎರಡನ್ನು ಹೋಲಿಸಿದರೆ ಇದು i1 ಎಂದು ಕರೆಯಲ್ಪಡುತ್ತದೆ ಮತ್ತು ಇದು i2 ಆಗಿರುತ್ತದೆ ಮತ್ತು i1 ಮೈನಸ್ i2 ಎಂದರೆ ಎರಡು ನೋಡ್ಗಳ ನಡುವೆ ಸಂಪರ್ಕ ಹೊಂದಿದ ಮೌಲ್ಯಗಳು ಆದ್ದರಿಂದ ಅಂತಿಮವಾಗಿ ನಮಗೆ ಸಿಕ್ಕಿದ್ದು ವೋಲ್ಟೇಜ್ v1 ಮತ್ತು v2 ನಡುವೆ ಸಂಪರ್ಕ ಹೊಂದಿದ ಕೆಪಾಸಿಟರ್

ಮೆಶ್ ಮತ್ತು ನೋಡಲ್ ಸಮೀಕರಣಗಳನ್ನು ವಿಶ್ಲೇಷಿಸುವಾಗ ನಾವು ಹೊರಬಂದ ಸರ್ಕ್ಯೂಟ್ ಇದಾಗಿದೆ ಆದ್ದರಿಂದ ನೀವು ಹೆಚ್ಚು ನೋಡ್ ಮತ್ತು ಹೆಚ್ಚಿನ ಮೆಶ್ಗಳನ್ನು ಹೊಂದಿರುವಾಗ ಇದು ಕೆಲವೊಮ್ಮೆ ತುಂಬಾ ಕಷ್ಟಕರವಾಗಿರುತ್ತದೆ ನಂತರ ನೀವು ಏನು ಮಾಡಬಹುದು ನೀವು ಒಂದು ಸಾದೃಶ್ಯವನ್ನು ಬಳಸಬಹುದು ಈ ಸಮೀಕರಣವನ್ನು ಬರೆಯುವ ಮೂಲಕ ನೀವು ಈ ನಿರ್ದಿಷ್ಟ ಸರ್ಕ್ಯೂಟ್ಗಳನ್ನು ಹೆಚ್ಚು ಸುಲಭವಾಗಿ ಪಡೆಯಬಹುದು ಎಂದು ನಾವು ಚರ್ಚಿಸುತ್ತೇವೆ ಮತ್ತು ನೀವು ಸಮೀಕರಣವನ್ನು ಏಕೆ ಬರೆಯಬೇಕಾಗಿಲ್ಲ ಏಕೆಂದರೆ ನೀವು ಪರಿಶೀಲನೆಯಿಂದ ಡ್ಯುಯಲ್ ಸರ್ಕ್ಯೂಟ್ ಅನ್ನು ನಿರ್ಮಿಸುತ್ತೀರಿ ಅದನ್ನು ಹೇಗೆ ಮಾಡುತ್ತದೆ ಈಗ ಪ್ರತಿ ಮೆಶ್ ನೊಂದಿಗೆ ನಾವು ಒಂದು ಉಲ್ಲೇಖೇತರ ನೋಡ್ ಮತ್ತು ಹೆಚ್ಚುವರಿಯಾಗಿ ಒಂದು ಉಲ್ಲೇಖ ನೋಡ್ ಅನ್ನು ಸಂಯೋಜಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ಈ ಸರ್ಕ್ಯೂಟ್ನಲ್ಲಿ ಎರಡು ಮೆಶ್ಗಳಿವೆ ಆದ್ದರಿಂದ ಎರಡೂ ಮೆಶ್ಗಳಲ್ಲಿ ನೋಡ್ ಮಾಡಿ ಮತ್ತು ಒಂದು ವ್ಯತ್ಯಾಸ ನೋಡ್ ಕೂಡ ಇದೆ ಆದ್ದರಿಂದ ವೋಲ್ಟೇಜ್ v1 ಮತ್ತು v2 ಎಂದು ಹೇಳೋಣ ಆದ್ದರಿಂದ ತಪಾಸಣೆಯ ಮೂಲಕ ನೀವು ಎರಡು ಮೆಶ್ಗಳನ್ನು ನಿರ್ಮಿಸುತ್ತಿರುವುದರಿಂದ ಎರಡು ಉಲ್ಲೇಖವಿಲ್ಲದ ನೋಡ್ಗಳಿವೆ ಎಂದು ನೀವು ಹೇಳಬಹುದು ಮತ್ತು ನೀವು ಹೆಚ್ಚುವರಿಯಾಗಿ ಒಂದು ಉಲ್ಲೇಖ ನೋಡ್ ಅನ್ನು ಹೊಂದಿರಬೇಕು ಈಗ ರೇಖಾಚಿತ್ರದಲ್ಲಿ ನಾವು ಪ್ರತಿ ಮೆಶ್ ಮಧ್ಯದಲ್ಲಿ ನೋಡ್ ಅನ್ನು ಇರಿಸಿ ಮತ್ತು ಸರಬರಾಜು ಮಾಡುತ್ತೇವೆ ರೇಖಾಚಿತ್ರದ ಸಮೀಪವಿರುವ ರೇಖೆಯಾಗಿ ಅಥವಾ ರೇಖಾಚಿತ್ರವನ್ನು ಸುತ್ತುವರೆದಿರುವ ಲೂಪ್ ಆಗಿ ಉಲ್ಲೇಖ ನೋಡ್ ಆದ್ದರಿಂದ ನೀವು ಸರಳ ನೋಡ್ನಂತೆ ಹೇಳಬಹುದು ಅಥವಾ ನೀವು ನೋಡ್ಗಳಿಗಾಗಿ ಒಂದು ರೇಖೆಯನ್ನು ರಚಿಸಬಹುದು ಏಕೆಂದರೆ ನೀವು ಸಂಪರ್ಕಿಸುವುದು ಸುಲಭವಾಗಿದೆ ಆದ್ದರಿಂದ ನೀವು ದೀರ್ಘ ರೇಖೆಯಂತಹ ಯಾವುದೇ ರೂಪದಲ್ಲಿ ಉಲ್ಲೇಖವನ್ನು ಪ್ರತಿನಿಧಿಸಬಹುದು ಪ್ರತಿ ಟಿಪ್ಪಣಿಯಲ್ಲಿ ಒಂದೇ ಸಾಮರ್ಥ್ಯವನ್ನು ಹೊಂದಿರುವ ನೋಡ್ಗಳನ್ನು ಹೊಂದಿದ್ದು ಈಗ ಎರಡು ಜಾಲಗಳಲ್ಲಿ ಜಂಟಿಯಾಗಿ ಗೋಚರಿಸುವ ಪ್ರತಿಯೊಂದು ಅಂಶವು ಪರಸ್ಪರ ಅಂಶವನ್ನು ಹೊಂದಿರುತ್ತದೆ ಆದ್ದರಿಂದ ಇದನ್ನು ಎರಡು ಅನುಗುಣವಾದ ನೋಡಲ್ ಸಮೀಕರಣದಲ್ಲಿ ಉಭಯ ಪದವನ್ನು ಪೂರೈಸುವ ಒಂದು ಅಂಶದಿಂದ ಬದಲಾಯಿಸಬೇಕು ಆದ್ದರಿಂದ ಇಲ್ಲಿ ಏನಾಗಬಹುದು ಇದು ಎರಡು ಮೆಶ್ಗಳ ನಡುವೆ ಸಂಪರ್ಕ ಹೊಂದಿದ ಅಂಶವಾಗಿದೆ ಆದ್ದರಿಂದ ಇದರ ದ್ವಂದ್ವ ಯಾವುದು ಇದರ ದ್ವಿಗುಣವು ಕೆಪಾಸಿಟನ್ಸ್ ಆದ್ದರಿಂದ ನೀವು ಇಲ್ಲಿ ಏನು ಬರೆಯಬಹುದು ಎಂದರೆ ನೀವು ಡ್ಯುಯಲ್ ಕೆಪಾಸಿಟರ್ ಎಂದು ಹೇಳಬಹುದು ಆದ್ದರಿಂದ ನೋಡಲ್ ಸಂದರ್ಭದಲ್ಲಿ ಎರಡು ಮೆಶ್ ನಡುವೆ ಸಂಪರ್ಕಗೊಂಡಿರುವುದರಿಂದ ಅದು ಎರಡು ನೋಡ್ಗಳ ನಡುವೆ ಸಂಪರ್ಕಗೊಳ್ಳುತ್ತದೆ ಆದ್ದರಿಂದ ನೀವು ಈ ಎರಡು ನೋಡ್ಗಳನ್ನು ಸರಳವಾಗಿ ಸೇರಿಸಬಹುದು ಒಂದು ಕೆಪಾಸಿಟರ್ ಮೂಲಕ ಈಗ ಮುಂದಿನದು ಏನು ಇಂಡಕ್ಟನ್ಸ್ ಅನ್ನು ಕೆಪಾಸಿಟನ್ಸ್ ಇಂಡಕ್ಟನ್ಸ್ ಮೂಲಕ ಕೆಪಾಸಿಟನ್ಸ್ ಪ್ರತಿರೋಧದಿಂದ ವಾಹಕತೆ ವಾಹಕತೆಯಿಂದ ಪ್ರತಿರೋಧದಿಂದ ಬದಲಾಯಿಸಿದರೆ ಮಾತ್ರ ಸಮೀಕರಣದ ಗಣಿತ ರೂಪ ಒಂದೇ ಆಗಿರುತ್ತದೆ ಇದರರ್ಥ ಇದು ಪರಸ್ಪರರ ದ್ವಂದ್ವಗಳು ಆದ್ದರಿಂದ ನೀವು ಇದನ್ನು ಏನು ಮಾಡುತ್ತೀರಿ ಇದು ಕೆಪಾಸಿಟನ್ಸ್ ಆಗಿರುತ್ತದೆ ಎಂದು ಈಗಾಗಲೇ ಗುರುತಿಸಲಾಗಿದೆ ಆದ್ದರಿಂದ ನೀವು ಕೆಪಾಸಿಟರ್ ಅನ್ನು ತಯಾರಿಸುತ್ತೀರಿ ಈಗ 3 ಓಮ್ ರೆಸಿಸ್ಟೆನ್ಸ್ 8 ಫರಾಡ್ ಕೆಪಾಸಿಟರ್ ಮತ್ತು 5 ಓಮ್ ರೆಸಿಸ್ಟೆನ್ಸ್ ಆಯಾ ಮೆಶ್ಗಳಲ್ಲಿ ಮಾತ್ರ ಇವೆ ಇದರರ್ಥ ಉಭಯ ಪದದಲ್ಲಿ ಅವು ಕೇವಲ ಪ್ರತಿನಿಧಿಸುತ್ತವೆ ಅವು ಕೇವಲ ಸಂಪರ್ಕಗೊಳ್ಳುತ್ತವೆ ಅವರ ನೋಡ್ಗಳಿಗೆ ಸಂಬಂಧಿಸಿದಂತೆ ಆದ್ದರಿಂದ ಏನಾಗಬಹುದು ನೀವು ರೆಫರೆನ್ಸ್ ನೋಡ್ಗೆ ಪ್ರತಿರೋಧವನ್ನು ಸಂಪರ್ಕಿಸಬಹುದು ಮತ್ತು ಈ ಮೌಲ್ಯವು ಇದು ಪ್ರತಿರೋಧವಾಗಿರುವುದಿಲ್ಲ ಇದು 5 ಮೊಹ್ ಅಥವಾ 5 ಸೀಮೆನ್ಗಳ ಮೌಲ್ಯವನ್ನು ಹೊಂದಿರುವ ನಡವಳಿಕೆಯಾಗಿರುತ್ತದೆ ಅದೇ ರೀತಿ ಈ ಕೆಪಾಸಿಟರ್ಗೆ ನೀವು ಏನು ಹೇಳಬಹುದು ನೀವು ಇದನ್ನು ಹೇಳಬಹುದು ಈ ಕೆಪಾಸಿಟನ್ಸ್ನ ಉಭಯವು ಇಂಡಕ್ಟನ್ಸ್ ಆಗಿದೆ ಮೌಲ್ಯವು 8 ಹೆನ್ರಿ ಆಗಿರುತ್ತದೆ ಮತ್ತು ಇದು ರೆಫರೆನ್ಸ್ ನೋಡ್ ಮತ್ತು ರೆಫರೆನ್ಸ್ ಅಲ್ಲದ ನೋಡ್ v2 ನಡುವೆ ಸಂಪರ್ಕಗೊಳ್ಳುತ್ತದೆ ಅದೇ ರೀತಿ ಈ ಪ್ರತಿರೋಧಕ್ಕಾಗಿ ನೀವು ಏನು ಹೇಳಬಹುದು ಇದರ ದ್ವಂದ್ವವು ಒಂದು ವಾಹಕತೆಯನ್ನು ಹೊಂದಿದೆ ಎಂದು ನೀವು ಹೇಳಬಹುದು ಆದ್ದರಿಂದ ಮೌಲ್ಯ 3 ಮೊಹ್ ಈಗ ಅಂತಿಮವಾಗಿ ಏನು ಉಳಿದಿದೆ ಎಡ ಮೌಲ್ಯವು ವೋಲ್ಟೇಜ್ ಮೂಲವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಕರೆಂಟ್ ಮೂಲವಲ್ಲದೆ ಈಗ ಏನೂ ಆಗುವುದಿಲ್ಲ ಏಕೆಂದರೆ ವೋಲ್ಟೇಜ್ನ ದಿಕ್ಕು ಧನಾತ್ಮಕ ಕರೆಂಟ್ ಅನ್ನು ನೀಡುವ ರೀತಿಯಲ್ಲಿರುವುದರಿಂದ ಕರೆಂಟ್ ನೋಡ್ ಒಳಗೆ ಹೋಗುವ ರೀತಿಯಲ್ಲಿಯೂ ಇರುತ್ತದೆ ಆದ್ದರಿಂದ ನಿರ್ದೇಶನವು ಈ ರೀತಿ ಇರುತ್ತದೆ ಆದ್ದರಿಂದ ಈ ರೀತಿಯಾಗಿ ನೀವು ಸಮಾನ ಡ್ಯುಯಲ್ ನೆಟ್ವರ್ಕ್ನ ಮೌಲ್ಯಗಳನ್ನು ಸರಳವಾಗಿ ಪ್ರತಿನಿಧಿಸಬಹುದು ಆದ್ದರಿಂದ ನಾವು ಚರ್ಚಿಸಿದ್ದನ್ನು ನೀವು ಇಲ್ಲಿಂದ ನೋಡಬಹುದು ಇದು ನಾವು ನೋಡಿದ ಮೌಲ್ಯಗಳು ಮತ್ತು ಈಗ ಇದು ಉಲ್ಲೇಖ ನೋಡ್ಗೆ ಸಂಪರ್ಕಗೊಂಡಿದೆ ಹೇಳೋಣ ಆದ್ದರಿಂದ ಈಗ ನಾವು ಒಂದು ಮೆಶ್ನಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಅಂಶಗಳನ್ನು ಅನುಗುಣವಾದ ನೋಡ್ ಮತ್ತು ರೆಫರೆನ್ಸ್ ನೋಡ್ ನಡುವೆ ಮಾತ್ರ ಕಾಣುವ ದ್ವಂದ್ವವನ್ನು ಹೊಂದಿರಬೇಕು ಈಗ ವೋಲ್ಟೇಜ್ 2cos6t ಮೆಶ್ 1 ರಲ್ಲಿ ಮಾತ್ರ ನಾವು ಕಾಣಿಸಿಕೊಳ್ಳುತ್ತೇವೆ ಆದ್ದರಿಂದ ಅದು ಡ್ಯುಯಲ್ ಕರೆಂಟ್ ಮೂಲವಾಗಿರುತ್ತದೆ ಮತ್ತು ಮೌಲ್ಯವು 2cos6t ಆಗಿರುತ್ತದೆ ಆದ್ದರಿಂದ ಇದನ್ನು ನೋಡ್ 1 ಮತ್ತು ರೆಫರೆನ್ಸ್ ನೋಡ್ಗೆ ಮಾತ್ರ ಸಂಪರ್ಕಿಸಲಾಗಿದೆ ಈಗ ನಾವು ನೋಡಿದ ಪ್ರದಕ್ಷಿಣಾಕಾರದ ವೋಲ್ಟೇಜ್ ಮೂಲವು ವೋಲ್ಟೇಜ್ ಪ್ರದಕ್ಷಿಣಾಕಾರವಾಗಿ ಹರಿಯುವ ಕರೆಂಟ್ ಅನ್ನು ನೀಡುತ್ತದೆ ಆದ್ದರಿಂದ ಡ್ಯುಯಲ್ ಕರೆಂಟ್ ಆಗಿರುವುದು ಉಲ್ಲೇಖವಿಲ್ಲದ ನೋಡ್ ಒಳಗೆ ಹೋಗಬೇಕು ಮತ್ತು ಆರಂಭಿಕ ದ್ವಿಗುಣಕ್ಕೆ ಅವಕಾಶ ಕಲ್ಪಿಸಬೇಕು 8 ಫರಾಡ್ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಇರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗಬಹುದು 8 ಫರಾಡ್ ಕೆಪಾಸಿಟರ್ ವೋಲ್ಟೇಜ್ ಅನ್ನು ಕೆಪಾಸಿಟರ್ನ ಉಭಯವಾಗಿರುವ ಇಂಡಕ್ಟರ್ ಮೂಲಕ 10 ಆಂಪಿಯರ್ ಕರೆಂಟ್ ಆಗಿ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ ಆರಂಭಿಕ ವೋಲ್ಟೇಜ್ ಕೆಪಾಸಿಟರ್ ಡ್ಯುಯಲ್ ಸರ್ಕ್ಯೂಟ್ನಲ್ಲಿ ಇಂಡಕ್ಟರ್ ಮೂಲಕ ಆರಂಭಿಕ ಕರೆಂಟ್ ಆಗಿದೆ ಈಗ ಮೌಲ್ಯ ಯಾವುದು ಇಲ್ಲಿ ಮೌಲ್ಯವು Vc ಏಕೆಂದರೆ ಅದು ಕರೆಂಟ್ನ ದಿಕ್ಕಿಗೆ ವಿರುದ್ಧವಾಗಿರುತ್ತದೆ ಆದ್ದರಿಂದ ಕರೆಂಟ್ iL ಹೀಗಿರುತ್ತದೆ ಅಥವಾ ಪರ್ಯಾಯವಾಗಿ ನೀವು 10 ಆಂಪಿಯರ್ ಕರೆಂಟ್ ಅನ್ನು ಹೇಳಬಹುದು ಆದರೆ ಅದು ಉಲ್ಲೇಖ ಅಲ್ಲದ ನೋಡ್ನ ಹೊರಬರುತ್ತಿದೆ ಆದ್ದರಿಂದ ಈ ರೀತಿಯಾಗಿ ಕರೆಂಟ್ನ ದಿಕ್ಕು ಹೀಗಿರುತ್ತದೆ ಏಕೆಂದರೆ ಇದು ಮೆಶ್ನ ವಿಶ್ಲೇಷಣೆಯ ಸಂದರ್ಭದಲ್ಲಿ ನಾವು ಊಹೆಯನ್ನು ತೆಗೆದುಕೊಂಡದ್ದಕ್ಕೆ ವಿರುದ್ಧವಾಗಿರುತ್ತದೆ ಏಕೆಂದರೆ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಮೆಶ್ನ ಕರೆಂಟ್ನ ಹರಿವನ್ನು ವಿರೋಧಿಸುತ್ತದೆ ಆದ್ದರಿಂದ ಅದು ಡ್ಯುಯಲ್ ಕರೆಂಟ್ ಮೌಲ್ಯದ ಡ್ಯುಯಲ್ ಮೌಲ್ಯವು ಆ ಇಂಡಕ್ಟರ್ ಮೂಲಕ ಆ ಡ್ಯುಯಲ್ ಕರೆಂಟ್ನ ದಿಕ್ಕು ನೋಡ್ನಿಂದ ಹೊರಬರುತ್ತಿದೆ ಆದ್ದರಿಂದ ಸಾದೃಶ್ಯದ ಮೂಲಕ ನೀವು ನಿರ್ದಿಷ್ಟ ಸರ್ಕ್ಯೂಟ್ನ ಡ್ಯುಯಲ್ ಅನ್ನು ಪ್ರತಿನಿಧಿಸಬಹುದು ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದರಿಂದ ನಾವು ಇಲ್ಲಿಯವರೆಗೆ ಏನು ಚರ್ಚಿಸುತ್ತಿದ್ದೇವೆ ಎಂಬುದನ್ನು ನೀವು ಮತ್ತಷ್ಟು ಅರ್ಥಮಾಡಿಕೊಳ್ಳಬಹುದು ನಾವು ಪ್ರತಿರೋಧವನ್ನು ಹೊಂದಿರುವ ಚಿತ್ರದಲ್ಲಿ ಒಂದು ಸರ್ಕ್ಯೂಟ್ ನೀಡಲಾಗಿದೆ ಎಂದು ಹೇಳೋಣ ಇಂಡಕ್ಟನ್ಸ್ ಸರಣಿಯಲ್ಲಿ ಸಂಪರ್ಕಗೊಂಡಿದೆ ಮತ್ತು ಈ ಎರಡು ನೋಡ್ಗಳ ನಡುವೆ ನಮಗೆ ಒಂದು ಕೆಪಾಸಿಟನ್ಸ್ ಒಂದು ಪ್ರತಿರೋಧ ಮತ್ತು ಒಂದು ಕೆಪಾಸಿಟನ್ಸ್ ಇದೆ ಆದ್ದರಿಂದ ವಿವಿಧ ಮೆಶ್ ಕರೆಂಟ್ಗಳು ಯಾವುವು ಆದ್ದರಿಂದ ನೀವು ಹೇಳುವಂತೆ 3 ಮೆಶ್ಗಳಿವೆ ಅದು i1 ಮತ್ತು i3 ಆಗಿರಬಹುದು ಆದ್ದರಿಂದ ಮೆಶ್ ಸಮೀಕರಣವನ್ನು ಬರೆಯುವ ಬದಲು ಮತ್ತು ಅದಕ್ಕೆ ಅನುಗುಣವಾಗಿ ನೋಡಲ್ ಸಮೀಕರಣವನ್ನು ಕಂಡುಹಿಡಿಯುವ ಬದಲು ನಾವು ಸರಳವಾಗಿ ಏನು ಮಾಡುತ್ತೇವೆ ನಾವು ಸಾದೃಶ್ಯವನ್ನು ಬಳಸುತ್ತೇವೆ ದ್ವಂದ್ವ ಯಾವುದು ಎಂದು ನಾವು ಹೇಳುತ್ತೇವೆ ಅದರಲ್ಲಿ ನಿರ್ದಿಷ್ಟ ಸರ್ಕ್ಯೂಟ್ ಅಂಶ ಮತ್ತು ನಂತರ ನಾವು ಡ್ಯುಯಲ್ ಸರ್ಕ್ಯೂಟ್ ಅನ್ನು ಸೆಳೆಯುತ್ತೇವೆ ಆದ್ದರಿಂದ ಈ ಇಂಡಕ್ಟರ್ಗೆ ಡ್ಯುಯಲ್ ಈ ಕೆಪಾಸಿಟರ್ ಆದ್ದರಿಂದ ನಾವು ಮೊದಲು ಏನು ಮಾಡುತ್ತೇವೆ ನಾವು ಮೊದಲು ನೋಡ್ಗಳನ್ನು ಗುರುತಿಸುತ್ತೇವೆ ಆದ್ದರಿಂದ 3 ನೋಡ್ಗಳು ಇರುತ್ತವೆ ಏಕೆಂದರೆ ಈ ಮೆಶ್ ಕರೆಂಟ್ i3 ನಡುವೆ 3 ಮೆಶ್ಗಳು ಮತ್ತು ಪ್ಲಸ್ 1 ರೆಫರೆನ್ಸ್ ನೋಡ್ಗಳಿವೆ ಕರೆಂಟ್ i2 ಈ ದಿಕ್ಕಿನಲ್ಲಿ ಮೇಲಿನ ಮೆಶ್ ಇಂದ ಹರಿಯುತ್ತಿರುವಾಗ ಈ ದಿಕ್ಕಿನಲ್ಲಿ ಇಂಡಕ್ಟನ್ಸ್ ನಲ್ಲಿ ಹರಿಯುತ್ತದೆ ಆದ್ದರಿಂದ ಇದರರ್ಥ ಈ ಇಂಡಕ್ಟರ್ ಮೂಲಕ ಹರಿಯುವ ಕರೆಂಟ್ i1 ಮೈನಸ್ i2 ಆಗಿರುತ್ತದೆ ಆದ್ದರಿಂದ ಇದರರ್ಥ ನೀವು ಈ ಇಂಡಕ್ಟರ್ ಅನ್ನು ಬದಲಾಯಿಸುವಾಗ ನೋಡಲ್ ಪದದಲ್ಲಿ ಕೆಪಾಸಿಟರ್ ಅನ್ನು ನೋಡ್ v1 ಮತ್ತು v2 ನಡುವೆ ಸಂಪರ್ಕಿಸಬೇಕು ಆದ್ದರಿಂದ ಈ ರೀತಿಯಾಗಿ ನಾವು ನೋಡ್ v1 ಮತ್ತು v2 ನಡುವಿನ ಕೆಪಾಸಿಟರ್ ಅನ್ನು ಸಂಪರ್ಕಿಸಿದ್ದೇವೆ ಅದೇ ರೀತಿ ಈ ಪ್ರತಿರೋಧಕ್ಕೂ ಕರೆಂಟ್ i1 ಮೈನಸ್ i2 ಆಗಿದೆ ಇದರರ್ಥ ಈ ಪ್ರತಿರೋಧವು ಈ ಪ್ರತಿರೋಧದ ದ್ವಂದ್ವವನ್ನು ವಾಹಕವಾಗಿರುವ ನೋಡ್ 1 ಮತ್ತು ನೋಡ್ 2 ನಡುವೆ ಸಂಪರ್ಕಿಸುತ್ತದೆ ಆದ್ದರಿಂದ ನಾವು ಈ ನಿರ್ದಿಷ್ಟ ನೋಡ್ನಲ್ಲಿನ ಧಾರಣಕ್ಕೆ ಸಮಾನಾಂತರವಾಗಿ ಈ ನಡವಳಿಕೆಯನ್ನು ಸಂಪರ್ಕಿಸಿದ್ದೇವೆ ಈಗ ನೀವು ಈ ಎರಡು ಪ್ರಚೋದಕಗಳು ಮತ್ತು ಪ್ರತಿರೋಧಕಗಳನ್ನು ನೋಡ್ 2 ಮತ್ತು ನೋಡ್ 3 ನಡುವೆ ಸಂಪರ್ಕಿಸಿರುವುದನ್ನು ನೋಡಿದರೆ ಏಕೆ ಕರೆಂಟ್ i2 ಈ ದಿಕ್ಕಿನಲ್ಲಿರುವಾಗ ನಾವು ಈ ದಿಕ್ಕಿನಲ್ಲಿ ಕರೆಂಟ್ i3 ಅನ್ನು ಊಹಿಸುತ್ತಿದ್ದೇವೆ ಆದ್ದರಿಂದ ಕೆಪಾಸಿಟರ್ ಆಗಿರುವ ಇಂಡಕ್ಟರ್ ಡ್ಯುಯಲ್ ಮತ್ತೆ ನೋಡ್ 2 ಮತ್ತು ನೋಡ್ 3 ನಡುವೆ ಸಂಪರ್ಕಗೊಳ್ಳುತ್ತದೆ ಎಂದು ಇದು ತೋರಿಸುತ್ತದೆ ಅಂತೆಯೇ ಪ್ರತಿರೋಧ ದ್ವಂದ್ವಕ್ಕಾಗಿ ವಾಹಕತೆಯು ನೋಡ್ 2 ಮತ್ತು ನೋಡ್ 3 ರ ನಡುವೆ ಸಂಪರ್ಕಗೊಳ್ಳುತ್ತದೆ ಈಗ ನಾವು ಉಳಿದಿರುವುದು ಸರ್ಕ್ಯೂಟ್ನ ಈ ಬದಿಗೆ ಈ ಬದಿಯ ನಡುವೆ ಇರುವ ಕೆಪಾಸಿಟನ್ಸ್ ಮೌಲ್ಯ ಇಲ್ಲಿ ಯಾವ ಕರೆಂಟ್ ಹರಿಯುತ್ತಿದೆ ಇದು ಕರೆಂಟ್ i2 ಅನ್ನು ಮಾತ್ರ ಹೊಂದಿದೆ ಎಂದು ನೀವು ನೋಡಿದರೆ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಎಂದರೆ ಇಂಡಕ್ಟನ್ಸ್ ಆಗಿರುವ ಕೆಪಾಸಿಟನ್ಸ್ನ ಡ್ಯುಯಲ್ ನೋಡ್ 2 ಮತ್ತು ರೆಫರೆನ್ಸ್ ನೋಡ್ ನಡುವೆ ಮಾತ್ರ ಸಂಪರ್ಕಗೊಳ್ಳುತ್ತದೆ ಆದ್ದರಿಂದಲೇ ಇದನ್ನು ನೋಡ್ 2 ಮತ್ತು ರೆಫರೆನ್ಸ್ ನೋಡ್ ನಡುವೆ ಸಂಪರ್ಕಿಸಲಾಗಿದೆ ಆದ್ದರಿಂದ ನಾವು ಈ ವಿಭಾಗದ ಎಲ್ಲಾ ಅಂಶಗಳನ್ನು ಒಳಗೊಂಡಿದ್ದೇವೆ ಅಂತಿಮವಾಗಿ ನಾವು ಈ ಪ್ರತಿರೋಧವನ್ನು ಉಳಿಸಿಕೊಂಡಿದ್ದೇವೆ ಅಲ್ಲಿ ಮೆಶ್ ಕರೆಂಟ್ i3 ಮಾತ್ರ ಹರಿಯುತ್ತದೆ ಆದ್ದರಿಂದ ಇದರರ್ಥ ಇದನ್ನು ಸಂಪರ್ಕಿಸಲಾಗುವುದು ಇದರ ದ್ವಂದ್ವವನ್ನು ನೋಡ್ 3 ಮತ್ತು ಉಲ್ಲೇಖದ ನಡುವೆ ಮಾತ್ರ ಸಂಪರ್ಕಿಸಲಾಗುತ್ತದೆ ಆದ್ದರಿಂದ ಈ ಉಭಯ ವಾಹಕತೆಯು ನೋಡ್ 3 ಮತ್ತು ರೆಫರೆನ್ಸ್ ನೋಡ್ ನಡುವೆ ಸಂಪರ್ಕಗೊಳ್ಳುತ್ತದೆ ಈಗ ನಾವು ವೋಲ್ಟೇಜ್ ಮೂಲದೊಂದಿಗೆ ಉಳಿದಿದ್ದೇವೆ ಆದ್ದರಿಂದ ವೋಲ್ಟೇಜ್ ಮೂಲವು ಈ ಮೆಶ್ಗೆ ಧನಾತ್ಮಕ ಕರೆಂಟ್ ಅನ್ನು ನೀಡುತ್ತಿದೆ ಇದರರ್ಥ ಇದರ ದ್ವಂದ್ವವು ಕರೆಂಟ್ ಮೂಲವಾಗಿರುತ್ತದೆ ನೋಡ್ ಒಳಗೆ ಬರುತ್ತಿದೆ ಅದಕ್ಕಾಗಿಯೇ ಇದರ ದ್ವಂದ್ವವನ್ನು ಈ ದಿಕ್ಕಿನಲ್ಲಿ ಕರೆಂಟ್ ಒಂದಿಗೆ ಕರೆಂಟ್ ಮೂಲವಾಗಿ ನಿರೂಪಿಸಲಾಗಿದೆ ಏಕೆಂದರೆ ಅದು ಮೆಶ್ಗೆ ಪ್ರದಕ್ಷಿಣಾಕಾರವಾಗಿ ದಿಕ್ಕನ್ನು ನೀಡುತ್ತಿದ್ದರೆ ಇದರರ್ಥ ಅನುಗುಣವಾದ ಡ್ಯುಯಲ್ ಕರೆಂಟ್ ಮೂಲವು ನೋಡ್ ಒಳಗೆ ಕರೆಂಟ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಸರ್ಕ್ಯೂಟ್ ಬಳಸಿ ಮತ್ತು ದ್ವಂದ್ವಕ್ಕೆ ಅನುಗುಣವಾಗಿ ನಾವು ಡ್ಯುಯಲ್ ಸರ್ಕ್ಯೂಟ್ ಅನ್ನು ಸೆಳೆಯಬಲ್ಲ ಪ್ರತಿಯೊಂದು ಅಂಶವನ್ನು ಈಗ ಈ ಚಿತ್ರದಲ್ಲಿ ತೋರಿಸಿರುವಂತೆ ಯಾವ ಸರ್ಕ್ಯೂಟ್ ಕಾಣುತ್ತದೆ ಎಂಬುದನ್ನು ಮರುಹೊಂದಿಸಿ ಅಲ್ಲಿ ಈ ಎರಡು ಸಮಾನಾಂತರ ಮೂಲದಲ್ಲಿ ಧಾರಣ ಮತ್ತು ವಾಹಕತೆಯನ್ನು ನೀವು ನೋಡುತ್ತೀರಿ ಆದ್ದರಿಂದ ನೀವು ಇದನ್ನು ಹೊಂದಿದ್ದೀರಿ v1 ಇದು v2 ಇದು v3 ಅಂದರೆ ನೋಡ್ 1 ನೋಡ್ 2 ಮತ್ತು ನೋಡ್ 3 ಕೆಪಾಸಿಟನ್ಸ್ ಮತ್ತು ವಾಹಕತೆಯನ್ನು v1 ಮತ್ತು v2 ನಡುವೆ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ಆದ್ದರಿಂದ ಇದನ್ನು ಈ ರೀತಿ ನಿರೂಪಿಸಲಾಗಿದೆ ಈಗ v2 ಮತ್ತು v3 ನಡುವೆ ಮತ್ತೆ ನೀವು ಒಂದು ಕೆಪಾಸಿಟನ್ಸ್ ಮತ್ತು ಒಂದು ವಾಹಕವನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಈ ರೀತಿ ಪ್ರತಿನಿಧಿಸಿದ್ದೀರಿ ಈಗ ಇಂಡಕ್ಟನ್ಸ್ ಆಗಿರುವ ಅಂಶವು ನೋಡ್ 2 ಮತ್ತು ರೆಫರೆನ್ಸ್ ನಡುವೆ ಸಂಪರ್ಕ ಹೊಂದಿದೆ ಆದ್ದರಿಂದ ನೀವು ಈ ನಡವಳಿಕೆಯನ್ನು ಪಡೆದುಕೊಂಡಿದ್ದೀರಿ ಮತ್ತು ನಂತರ ನೀವು ಮತ್ತೊಂದು ಇಂಡಕ್ಟರ್ ಅನ್ನು ಸಂಪರ್ಕಿಸಿರುವಿರಿ v1 ಮತ್ತು v3 ನಡುವೆ ಆದ್ದರಿಂದ ಇದು ನಿಮಗೆ ದೊರೆತ ಇಂಡಕ್ಟನ್ಸ್ ಇದು ನೋಡ್ 1 ಮತ್ತು ನೋಡ್ 3 ರ ನಡುವೆ ಮತ್ತು ಅಂತಿಮವಾಗಿ ನೋಡ್ 3 ಮತ್ತು ರೆಫರೆನ್ಸ್ ನಡುವೆ ನಿಮಗೆ ಒಂದು ನಡವಳಿಕೆ ಮತ್ತು ಉಲ್ಲೇಖ ಮತ್ತು ನೋಡ್ 1 ರ ನಡುವೆ ಸಂಪರ್ಕ ಹೊಂದಿದ ಕರೆಂಟ್ ಮೂಲವನ್ನು ಹೊಂದಿದೆ ಆದ್ದರಿಂದ ಈ ಸರ್ಕ್ಯೂಟ್ ನೀವು ಡ್ಯುಯಲ್ ಸರ್ಕ್ಯೂಟ್ ಅನ್ನು ಪ್ರತಿನಿಧಿಸುವಲ್ಲಿ ನೀವು ಅಸ್ಪಷ್ಟತೆಯನ್ನು ಹೊಂದಿರದಂತೆ ಅದನ್ನು ಮರುಹೊಂದಿಸಿ ಮತ್ತು ಉತ್ತಮವಾಗಿ ಪ್ರತಿನಿಧಿಸಬಹುದು ಆದ್ದರಿಂದ ಮೂಲತಃ ಈ ಸರ್ಕ್ಯೂಟ್ನ ಡ್ಯುಯಲ್ ಆಗಿ ಮಾರ್ಪಟ್ಟಿದೆ ಆದ್ದರಿಂದ ಈ ಸರ್ಕ್ಯೂಟ್ನಿಂದ ನೀವು ಕಂಡುಹಿಡಿಯಬೇಕಾದ ಪ್ರಮುಖ ವಿಷಯವೆಂದರೆ ಹೆಚ್ಚಿನವು ಸರಣಿಯಲ್ಲಿರುವ ಸರ್ಕ್ಯೂಟ್ ಅಂಶಗಳನ್ನು ಈಗ ಸಮಾನಾಂತರವಾಗಿ ಪರಿವರ್ತಿಸಲಾಗಿದೆ ಆದ್ದರಿಂದ ವಿವಿಧ ಉಭಯ ನಿಯತಾಂಕಗಳ ಪ್ರತಿರೋಧವನ್ನು ಏನೆಂದು ನಾವು ಹೇಳಬಹುದು ಎಂಬುದನ್ನು ವಾಹಕವಾಗಿ ಪರಿವರ್ತಿಸಲಾಗುತ್ತದೆ ಇಂಡಕ್ಟನ್ಸ್ L ಅನ್ನು ಕೆಪಾಸಿಟನ್ಸ್ ಆಗಿ ಪರಿವರ್ತಿಸಲಾಗುತ್ತದೆ ವೋಲ್ಟೇಜ್ V ಅನ್ನು ಕರೆಂಟ್ I ಆಗಿ ಪರಿವರ್ತಿಸಲಾಗುತ್ತದೆ ವೋಲ್ಟೇಜ್ ಮೂಲವು ಕರೆಂಟ್ ಆಗಿರುತ್ತದೆ ಅದರ ಡ್ಯುಯಲ್ ಸರ್ಕ್ಯೂಟ್ನ ಮೂಲ ನೋಡ್ ಡ್ಯುಯಲ್ ಸರ್ಕ್ಯೂಟ್ನಲ್ಲಿನ ಮೆಶ್ ಸರಣಿ ಮಾರ್ಗವು ನಾವು ಚರ್ಚಿಸಿದ ಸಮಾನಾಂತರ ಮಾರ್ಗವಾಗಿದೆ ಓಪನ್ ಸರ್ಕ್ಯೂಟ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತದೆ KVL ಅದರ ಡ್ಯುಯಲ್ ಸಂದರ್ಭದಲ್ಲಿ KCL ಆಗಿರುತ್ತದೆ ಆದ್ದರಿಂದ ಇದು ಏನು ನಾವು KVL ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲದ ಮೆಶ್ ಸಮೀಕರಣಗಳೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ನಂತರ ನಾವು KCL ಸಹಾಯದಿಂದ ದ್ವಿಗುಣವನ್ನು ರಚಿಸಿದ್ದೇವೆ ಇದು ನೋಡ್ ಸಮೀಕರಣಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಸರ್ಕ್ಯೂಟ್ನ ದ್ವಂದ್ವವನ್ನು ಕಂಡುಕೊಂಡಿದ್ದೇವೆ ಆದ್ದರಿಂದ ಈಗ ಡ್ಯುಯಲ್ ಸರ್ಕ್ಯೂಟ್ನಲ್ಲಿನ ಈ ಚರ್ಚೆಯೊಂದಿಗೆ ಇಂದಿನ ಉಪನ್ಯಾಸದ ಅಧಿವೇಶನವನ್ನು ಮುಚ್ಚೋಣ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಡ್ಯುಯಲ್ ಸರ್ಕ್ಯೂಟ್ ಯಾವುದು ದ್ವಂದ್ವತೆ ಏನು ಎಂಬುದರ ಕುರಿತು ಚರ್ಚಿಸುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಥೆವೆನಿನ್ ಪ್ರಮೇಯದಂತಹ ವಿವಿಧ ನೆಟ್ವರ್ಕ್ ಪ್ರಮೇಯಗಳೊಂದಿಗೆ ಪ್ರಾರಂಭಿಸುತ್ತೇವೆ ನಾರ್ಟನ್ ಪ್ರಮೇಯ ಮತ್ತು ಹೀಗೆ ಧನ್ಯವಾದಗಳು